ಕಪ್ಪು ದೇಹ ವಿಕಿರಣ VII ಕ್ವಾಂಟಮ್ ಕಲ್ಪನೆ ಮತ್ತು ಪ್ಲ್ಯಾಂಕ್ ನ ವಿತರಣಾ ಸೂತ್ರ ಇಲ್ಲಿಯವರೆಗೆ 2 ಸೂತ್ರಗಳಿವೆ ಎಂದು ನಾವು ನೋಡಿದ್ದೇವೆ ವಿಕಿರಣ ಸಾಂದ್ರತೆಯನ್ನು ನೀಡುವ ರೇಲೀ ಜೀನ್ ಮತ್ತು ವೀನ್ ರ ಸೂತ್ರ ಇದು ನಿಮಗೆ u 8π2kTc3 ಅನ್ನು ನೀಡುತ್ತದೆ ಮತ್ತು u α3e βνkT ನೀಡುತ್ತದೆ ಮತ್ತು ಸತ್ಯವು ಇದರ ನಡುವೆ ಇರುತ್ತದೆ ಏಕೆಂದರೆ ಕರ್ವ್ ಎರಡು ಬದಿಯಲ್ಲೂ ಕೊನೆಗೊಳ್ಳುವುದಿಲ್ಲ ಮತ್ತು ಇದನ್ನು ಪರಿಹರಿಸಲು u ಯು 8π2Eνc3 ರೂಪದಲ್ಲಿರಬೇಕು ಇದು ಸರಿಯಾದ ಸೂತ್ರ ಈ ಸೂತ್ರವನ್ನು ನಿಖರವಾದ ರೀತಿಯಲ್ಲಿ ಪಡೆಯಲಾಗಿದೆ ಆದ್ದರಿಂದ ನಮಗೆ ಬೇಕಾಗಿರುವುದು E ಇದು ರೇಲೀ ಜೀನ್ಸ್ ಪ್ರಕಾರ k T ಆಗಿರುತ್ತದೆ ಮತ್ತು ವೀನ್ ಪ್ರಕಾರe βνkT ಅನುಪಾತದಲ್ಲಿರುತ್ತದೆ ಮತ್ತು ಸತ್ಯವು ಎಲ್ಲೋ ಇದರ ನಡುವೆ ಇರುತ್ತದೆ ಆದ್ದರಿಂದ ಇದನ್ನು ಕ್ವಾಂಟಮ್ ಊಹೆಯಿಂದ ಪರಿಹರಿಸಲಾಗುತ್ತದೆ ಆಂದೋಲಕವು ಶಕ್ತಿಯ ನಿರಂತರ ವಿತರಣೆಯನ್ನು ಹೊಂದಲು ಸಾಧ್ಯವಿಲ್ಲ ಎಂದು ಇದು ಹೇಳುತ್ತದೆ ಆದರೆ ಶಕ್ತಿಯನ್ನು h ಘಟಕಗಳಲ್ಲಿ ತೆಗೆದುಕೊಳ್ಳಬಹುದು h ಕಾನ್ಸ್ಟಂಟ್ ಆಗಿರುತ್ತದೆ ಆದ್ದರಿಂದ ಫ್ರೀಕ್ವನ್ಸಿ ಹೊಂದಿರುವ ಆಂದೋಲಕದ ಶಕ್ತಿಯು 0 h 2 h 3 h ಮತ್ತು ಹೀಗೆ ಆಗಿರಬಹುದು ಆದರೆ ಶಾಸ್ತ್ರೀಯವಾಗಿ ನಿರಂತರವಾಗಿರಲು ಸಾಧ್ಯವಿಲ್ಲ ನಾವು ನಿರಂತರ ವಿತರಣೆಯನ್ನು ಹೊಂದಿದ್ದೇವೆ ಆದರೆ ಈಗ ಅದು ನಿರಂತರವಾಗಿರಲು ಸಾಧ್ಯವಿಲ್ಲ ವಿಕಿರಣದ ಸ್ಪೆಕ್ಟರಲ್ ಸಾಂದ್ರತೆಯ ವಿತರಣೆಗೆ ಸರಿಯಾದ ಸೂತ್ರವನ್ನು ಪಡೆಯಲು ಇದು ಹೇಗೆ ಸಹಾಯ ಮಾಡುತ್ತದೆ ಎಂದು ನೋಡೋಣ ಆದ್ದರಿಂದ ಆಂದೋಲಕವು ಶಕ್ತಿಯ n h ಅನ್ನು ತಾಪಮಾನ T ನಲ್ಲಿ ಹೊಂದಿರುತ್ತದೆ ಅದು ಶಕ್ತಿಯನ್ನು n h ಹೊಂದುವ ಸಂಭವನೀಯತೆಯು e nhνkT ಗೆ ಅನುಪಾತದಲ್ಲಿರುತ್ತದೆ ಅದು ಅನುಪಾತದ ಸಂಭವನೀಯತೆಯಾಗಿದೆ ಆದ್ದರಿಂದ ಸಂಭವನೀಯತೆಯು e nhνkTn0e nhνkT ಸಮಾನವಾಗಿರುತ್ತದೆ 0 ರಿಂದ ಪ್ರಾರಂಭಿಸುವ ಅನಂತತೆಯವರೆಗೆ ಶಕ್ತಿಯು ಎಲ್ಲಾ ರೀತಿಯಲ್ಲಿರಬಹುದು ಆದ್ದರಿಂದ ಇದು ಸಂಭವನೀಯತೆಯಾಗಿದೆ ಏಕೆಂದರೆ ಇದು e nhνkT ಅನುಪಾತದಲ್ಲಿರುತ್ತದೆ ನಾನು ಇದನ್ನು ಸಾಮಾನ್ಯಗೊಳಿಸಿದ್ದೇನೆ ಮತ್ತು ಯಾವುದೇ ಮೌಲ್ಯವನ್ನು ಹೊಂದುವ ಸಂಭವನೀಯತೆಯು ನಿವ್ವಳವಾಗಿರುವುದನ್ನು ನೀವು ನೋಡಬಹುದು ಆದ್ದರಿಂದ ಈಗ ಸಂಭವನೀಯತೆಯನ್ನು ನಾನು e nhνkT1 e hνkT ಎಂದು ಬರೆಯಬಹುದಾಗಿದೆ ಆದ್ದರಿಂದ ಸರಾಸರಿ ಶಕ್ತಿಯು E n0nhνe nhνkT1 e hνkT ನಾನು ಇದನ್ನು 11 e hνkTn0nhνe nhνkT ಎಂದು ಬರೆಯಲಿದ್ದೇನೆ ಮತ್ತು ಇದನ್ನು ನಾವು ಮೌಲ್ಯಮಾಪನ ಮಾಡಬೇಕಾಗಿದೆ ಆದ್ದರಿಂದ n0nhνe nhνkT ಅನ್ನು ಲೆಕ್ಕಹಾಕಲು ನಾನು ಇದನ್ನು β1kT ಎಂದು ಬರೆಯಲಿದ್ದೇನೆ ಆದ್ದರಿಂದ ನಾನು ಇದನ್ನುn0nhνe βnhν ಎಂದು ಬರೆಯಲಿದ್ದೇನೆ ಅಲ್ಲಿ β 1kT ಮತ್ತು ಇದನ್ನು ddβn0e βnhν ಎಂದು ಬರೆಯಬಹುದು ಆದರೆ ಈ ಮೊತ್ತವನ್ನು ನಾವು ಈಗ ಮಾಡಿದ್ದೇವೆ ಇದು ddβ11 e βhν ಈ ಶಕ್ತಿಗಳು ಸಹ ನಾವು ಆಂದೋಲಕದ ಸರಾಸರಿ ಶಕ್ತಿಯನ್ನು ಫ್ರೀಕ್ವನ್ಸಿ ಯೊಂದಿಗೆ ಲೆಕ್ಕಹಾಕಲು ಬಯಸುತ್ತೇವೆ ಆದ್ದರಿಂದ ಆಂದೋಲಕವು ಶಕ್ತಿಯ nhν ಅನ್ನು ಹೊಂದಿದೆ ಎಂದು ಭಾವಿಸೋಣ ನಂತರ ಬೋಲ್ಟ್ಜ್ಮನ್ ಪ್ರಕಾರ ಅದು nhνಶಕ್ತಿಯನ್ನು ಹೊಂದಿರುವ ಸಂಭವನೀಯತೆಯು e nhνkT ಗೆ ಅನುಪಾತದಲ್ಲಿರುತ್ತದೆ ಅಲ್ಲಿ T ಎಂಬುದು ತಾಪಮಾನವಾಗಿರುತ್ತದೆ ಆದ್ದರಿಂದ ಸಂಭವನೀಯತೆಯು ಸ್ವತಃ e nhνkTn0e nhνkT ಆಗಿರುತ್ತದೆ ಈಗ ನಾವು ಇಡೀ ವಿಷಯವನ್ನು ಸಾಮಾನ್ಯಗೊಳಿಸಿದ್ದೇವೆ

ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದನ್ನು ನಾವು ಲೆಕ್ಕ ಹಾಕಿದ್ದೇವೆ ಸರಾಸರಿ ಶಕ್ತಿ Eಎಂಬುದು n n0nhνprobability energy is nhν ಸಮನಾಗಿರುತ್ತದೆ ಅದು ಶಕ್ತಿಯು nhν ಆಗಿದೆ ಆದ್ದರಿಂದ ನಾನು ಶಕ್ತಿಯನ್ನು nhν ಹೊಂದುವ ಸಂಭವನೀಯತೆಯಿಂದ ಗುಣಿಸಿ ನಂತರ ಮೊತ್ತವನ್ನು ಲೆಕ್ಕ ಹಾಕುತ್ತೇನೆ ಆದ್ದರಿಂದ ಇದು n0nhνe nhνkTn0e nhνkTಗೆ ಸಮಾನವಾಗಿರುತ್ತದೆ ಈಗ ಇದನ್ನು ಲೆಕ್ಕಾಚಾರ ಮಾಡೋಣ ಇದನ್ನು ಮಾಡಲು ನಾನು n0nhνe nhνkT ಎಂಬ ಟ್ರಿಕ್ ಮಾಡುತ್ತೇನೆ ನಾನು n0nhνe βnhνಎಂದು ಬರೆಯುತ್ತೇನೆ ಅಲ್ಲಿ β 1 kT ಮತ್ತು ಇದನ್ನು ddβ∑e βnhν ಎಂದು ಬರೆಯಬಹುದು ಆದರೆ ಇದನ್ನು ನಾವು ಲೆಕ್ಕ ಹಾಕಿದ್ದೇವೆ ಇದು ddβ11 e βhν ಎಂದು ಹೊರಬರುತ್ತದೆ ಅದು ನಂತರ 11 e βhν2e βhνhν ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು e hνkThν 1 e hνkT2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ Ee hνkThν 1 e hνkT21 e hνkT ಎಂದು e hνkThν 1 e hνkT ಹೊರಬರುತ್ತದೆ ಅದು hν ehνkT 1 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಕಂಡುಕೊಂಡದ್ದೇನೆಂದರೆ ಆಂದೋಲಕದ ಸರಾಸರಿ ಶಕ್ತಿಯು hν ehνkT 1 ಆಗಿರುವ ಕ್ವಾಂಟಮ್ ಕಲ್ಪನೆ ಮತ್ತು ಬೋಲ್ಟ್ಜ್ಮನ್ ಸಂಭವನೀಯತೆಯನ್ನು ಬಳಸುವುದು ಮತ್ತು u ಯು 8π2c3hν ehνkT 1 ಆಗಿರುತ್ತದೆ ಸೂಚನೆ 8πh3c31 ehνkT 1u ಯು 3f ಸಂಖ್ಯೆ 1 ರ ರೂಪದಲ್ಲಿದೆ ಸಂಖ್ಯೆ 2 T→ ∞T ಅದು ತುಂಬಾ ದೊಡ್ಡ ಅಥವಾ ಚಿಕ್ಕ ಆಗಿದ್ದರೆ ehνkT 1 ಯು ehνkT ಗೆ ಹೋಗುತ್ತದೆ ಮತ್ತು u ಯು 8πh3c3e hνkTಆಗುತ್ತದೆ ಇದು ವೀನ್ನ ಸೂತ್ರವಾಗಿದೆ T→ 0ಯಾದರೆ ehνkT→1hνkTಮತ್ತು u 8π2c3kT ಆಗುತ್ತದೆ ಇದು ರೇಲೀ ಜೀನ್ ಸೂತ್ರವಾಗಿದೆ ಆದ್ದರಿಂದ ಕ್ವಾಂಟಮ್ ಊಹೆಯಿಂದ ಪಡೆದ ಈ ಸೂತ್ರವು ವೈನ್ನ ಸೂತ್ರಕ್ಕೆ ಸರಿಯಾಗಿ ಹೋಗುತ್ತದೆ ಮತ್ತು ಸರಿಯಾದ ಮಿತಿಯಲ್ಲಿರುವ ರೇಲೀ ಜೀನ್ನ ಸೂತ್ರವು ಹೆಚ್ಚು ಮುಖ್ಯವಾಗಿದೆ u 8πh3c31 ehνkT 1 ಸೂತ್ರವು ಪ್ರಯೋಗಗಳಿಗೆ ಹೊಂದಿಕೊಳ್ಳುತ್ತದೆ ಆದ್ದರಿಂದ ಇದು ಸ್ಪೆಕ್ಟರಲ್ spectral ಸಾಂದ್ರತೆಯ ಸೂತ್ರವಾಗಿದೆ ಮತ್ತು ಇದು ಕ್ವಾಂಟಮ್ ಊಹೆಯನ್ನು ದೃಡಪಡಿಸುತ್ತದೆ ಅಂದರೆ ಫ್ರೀಕ್ವನ್ಸಿ ದೊಂದಿಗೆ ಆಂದೋಲಕವು hಯ ಘಟಕಗಳಲ್ಲಿ ಮಾತ್ರ ಶಕ್ತಿಯನ್ನು ತೆಗೆದುಕೊಳ್ಳಬಹುದು ಸ್ಟೀಫನ್ ಬೋಲ್ಟ್ಜ್ಮನ್ ನಿಯಮ ಹೇಗೆ ನಾವು ∫u dν ಅನ್ನು ಸಂಯೋಜಿಸೋಣ ಅದು ∫08πh3c31 ehνkT 1dνಎಂದು ಬದಲಾಗುತ್ತದೆ Tx ಅನ್ನು ಬದಲಿಸಿ ನಂತರ ಈ ಸೂತ್ರವು ∫08πhT3x3c31 ehxkTdxಆಗುತ್ತದೆ ಅದು 8πhT4c3∫0x31 ehxkdx ಪ್ರಮಾಣಾನುಗುಣವಾಗಿ T4ಅನುಪಾತದಲ್ಲಿರುತ್ತದೆ ಇದಕ್ಕೆ ಸ್ಟೀಫನ್ ಬೋಲ್ಟ್ಜ್ಮನ್ ಗುಣಾಂಕವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ನಾವು ನಿಮಗೆ ತೋರಿಸಿದ್ದು ರೇಲೀ ಜೀನ್ನ ಸೂತ್ರ ಮತ್ತು ವೈನ್ ನ ಸೂತ್ರವು ಕ್ವಾಂಟಮ್ ಊಹೆಯಿಂದ ಪಡೆದ ಸರಿಯಾದ ಸೂತ್ರದ 2 ಮಿತಿಗಳಾಗಿವೆ ಆದ್ದರಿಂದ ಇಂದಿನಿಂದ ನಾವು ಆಂದೋಲಕದ ಶಕ್ತಿಯ ಮಟ್ಟವನ್ನು ಪ್ರಮಾಣೀಕರಿಸುತ್ತೇವೆ ಎಂದು ಭಾವಿಸುತ್ತೇವೆ ವಿಕಿರಣವನ್ನು ಸಹ ಪ್ರಮಾಣೀಕರಿಸಬೇಕು ಮತ್ತು ಯಾಂತ್ರಿಕ ಆಂದೋಲಕಗಳನ್ನು ಪ್ರಮಾಣೀಕರಿಸಬೇಕು ಎಂಬ ವಿಕಿರಣವನ್ನು ಸೇರಿಸಲು ನೀವು ಈ ಉಹೆಯನ್ನು ಮತ್ತಷ್ಟು ವಿಸ್ತರಿಸಬಹುದು ಎಂದು ಮುಂದಿನ ಉಪನ್ಯಾಸದಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ನಾವು ವಿದ್ಯುತ್ಕಾಂತೀಯ ಆಂದೋಲಕಗಳನ್ನು ಮಾತ್ರ ಹೇಳಿದ್ದೇವೆ ವಿಕಿರಣವನ್ನು ನೀಡುವ ಆಂದೋಲಕಗಳು ಪ್ರಮಾಣೀಕರಿಸಲ್ಪಟ್ಟಿವೆ ಯಾಂತ್ರಿಕ ಆಂದೋಲಕಗಳನ್ನು ಸಹ ಪ್ರಮಾಣೀಕರಿಸಲಾಗುತ್ತದೆ ಎಂದು ನಾವು ನೋಡುತ್ತೇವೆ ಮತ್ತು ಅವು ಕಡಿಮೆ ತಾಪಮಾನದಲ್ಲಿ ಘನವಸ್ತುಗಳ ನಿರ್ದಿಷ್ಟ ಶಾಖದ ವರ್ತನೆಯನ್ನು ವಿವರಿಸುತ್ತದೆ ಆದ್ದರಿಂದ ಕ್ವಾಂಟೈಸೇಶನ್ ಪುರಾವೆಗಳು ಬಲಶಾಲಿಯಾಗುತ್ತವೆ ಮತ್ತು ನಂತರ ಅಲ್ಲಿಂದ ಹೊರಟು ಹೋಗುತ್ತವೆ